ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಕೋರ್ಸ್ಗೆ ಮತ್ತೆ ಸ್ವಾಗತ ನಾವು ಐದನೇ ವಾರದಲ್ಲಿದ್ದೇವೆ ಮಾಡ್ಯೂಲ್ ಐದು ಮತ್ತು ಇದು ಉಪನ್ಯಾಸ ಸಂಖ್ಯೆ ಇಪ್ಪತ್ತೊಂಬತ್ತು ವಾಸ್ತವವಾಗಿ ಈ ವಾರದ ಉಪಾಂತ್ಯದ ಉಪನ್ಯಾಸವಾಗಿದೆ ನಾವು ಕಳೆದ ಎರಡು ಉಪನ್ಯಾಸಗಳಲ್ಲಿ ನೆಟಿಕ್ವೆಟ್ ಮತ್ತು ಇಮೇಲ್ ಶಿಷ್ಟಾಚಾರದ ಮೇಲೆ ಕೇಂದ್ರೀಕರಿಸಲು ನಿರ್ಧರಿಸಿದ್ದೇ ಅದನ್ನು ನಾನು ಮುಂದಿನದರಲ್ಲಿ ಮಾಡುತ್ತೇನೆ ಈಗ ಇದರಲ್ಲಿ ಇಮೇಲ್ ಶಿಷ್ಟಾಚಾರವನ್ನು ಪರಿಚಯಿಸಲು ಪ್ರಾರಂಭಿಸುತ್ತೇನೆ ಹಿಂದಿನ ಉಪನ್ಯಾಸದಲ್ಲಿ ಇಮೇಲ್ಗಳನ್ನು ಹೇಗೆ ಕಳುಹಿಸಬಾರದು ವಿಶೇಷವಾಗಿ ಕೆಟ್ಟ ಇಮೇಲ್ಗಳನ್ನು ಹೇಗೆ ಕಳುಹಿಸಬಾರದು ಎಂಬುದರ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿತ್ತು ಕೆಟ್ಟ ಇಮೇಲ್ಗಳನ್ನು ಕಳುಹಿಸದಿರಲು ನೀವು ಔಪಚಾರಿಕ ವಂದನೆಗಳನ್ನು ಬಳಸಲು ಕಲಿಯಬೇಕಾದಂತಹ ಕೆಲವು ವಿಷಯಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಉದಾಹರಣೆಗೆ ನೀವು ಹಿರಿಯ ಶಿಕ್ಷಕರಿಗೆ ಕಳುಹಿಸುತ್ತಿದ್ದರೆ ಅದನ್ನು ಗೌರವದಿಂದ ಸರ್ ಪ್ರಿಯ ಸರ್ ಗೌರವಾನ್ವಿತ ಮೇಡಂ ಮತ್ತು ಹೀಗೆ ಹಲೋ ಹಾಯ್ ಎಂದು ಹೇಳಬಾರದು ಏಕೆಂದರೆ ಉನ್ನತ ಮಟ್ಟದ ವ್ಯಕ್ತಿಗೆ ವಂದನೆಯ ರೂಪದಲ್ಲಿ ಕೆಲವು ರೀತಿಯ ಗೌರವ ತೋರಿಸುವ ಅಗತ್ಯವಿದೆ ದೊಡ್ಡ ಅಕ್ಷರಗಳ ಅತಿಯಾದ ಬಳಕೆಯನ್ನು ತಪ್ಪಿಸಿ ವಿಶೇಷವಾಗಿ ಅಗತ್ಯವಿಲ್ಲದಿದ್ದಾಗ ಅವುಗಳನ್ನು ಬಳಸಬೇಡಿ ಆಡುಮಾತಿನ ಭಾಷೆಯನ್ನು ತಪ್ಪಿಸಿ ಎರಡು ಭಾಷೆಗಳನ್ನು ಬೆರೆಸುವುದನ್ನು ತಪ್ಪಿಸಿ ಇಂಗ್ಲಿಷ್ನೊಂದಿಗೆ ಹಿಂದಿ ಇಂಗ್ಲಿಷ್ನೊಂದಿಗೆ ತೆಲುಗು ಇಂಗ್ಲಿಷ್ನೊಂದಿಗೆ ಪಂಜಾಬಿ ಅದು ಏನೇ ಇರಲಿ ತಪ್ಪಿಸಿ ನಿಮ್ಮ ಬರವಣಿಗೆಯ ಶೈಲಿಯಲ್ಲಿ ಈ ಎರಡು ವಿಷಯಗಳನ್ನು ಬೆರೆಸುವುದನ್ನು ತಪ್ಪಿಸಿ ಏಕೆಂದರೆ ಇದು ಓದುಗರಿಗೆ ಗೊಂದಲವನ್ನು ಉಂಟುಮಾಡುತ್ತದೆ ಮತ್ತು ಓದುಗರಿಗೆ ಎರಡೂ ಭಾಷೆಗಳು ತಿಳಿದಿವೆ ಎಂದು ನೀವು ಲಘುವಾಗಿ ಪರಿಗಣಿಸುತ್ತಿದ್ದೀರಿ ಔಪಚಾರಿಕ ಸಂವಹನದಲ್ಲಿ ಪಠ್ಯ ಭಾಷೆಯನ್ನು ತಪ್ಪಿಸಿ ಎಸ್ಎಂಎಸ್ ಕಳುಹಿಸುವ ವಿಧಾನವು ಕಿರು ಸಂದೇಶ ಸೇವೆಯಾಗಿದೆ ಆದರೆ ಇಮೇಲ್ನಲ್ಲಿ ನೀವು ಪೂರ್ಣ ವಾಕ್ಯ ರೂಪದಲ್ಲಿ ಬರೆಯಬಹುದು ನೀವು ಪಠ್ಯ ಭಾಷೆ ಅಥವಾ ಚಾಟ್ ಭಾಷೆಯನ್ನು ತಪ್ಪಿಸಬೇಕು ಮತ್ತು ಪೂರ್ಣ ವಾಕ್ಯ ರೂಪದಲ್ಲಿ ಇಮೇಲ್ಗಳನ್ನು ಸರಿಯಾಗಿ ಕಳುಹಿಸಲು ಪ್ರಯತ್ನಿಸಬೇಕು ಅಲ್ಲದೆ ವಿರಾಮ ಚಿಹ್ನೆ ಕಾಗುಣಿತ ಮತ್ತು ವ್ಯಾಕರಣದ ಬಗ್ಗೆ ಎಚ್ಚರವಹಿಸಬೇಕು ನಾನು ನಿಮಗೆ ನಿಯಮಗಳನ್ನು ಹೇಳಲಿಲ್ಲ ಆದರೆ ನಿಮ್ಮೊಂದಿಗೆ ಚರ್ಚಿಸಿದ ಆ ಕೆಟ್ಟ ಇಮೇಲ್ಗಳನ್ನು ಗುರುತಿಸುವ ಮೂಲಕ ನಾವು ಈ ರೀತಿಯ ನಿಯಮಗಳನ್ನು ತಲುಪಲು ಪ್ರಯತ್ನಿಸುತ್ತೇವೆ ಕೊನೆಯದಾಗಿ ನಾನು ಆ ಮೇಲ್ ಅನ್ನು ಸಂಬಂಧಪಟ್ಟ ವ್ಯಕ್ತಿಗೆ ಮಾತ್ರ ಕಳುಹಿಸಿ ಎಂದು ಹೇಳಿದೆ ನಾವು ಚರ್ಚಿಸಿದ ಕೊನೆಯ ಇಮೇಲ್ನಲ್ಲಿ ಇಂಟರ್ನ್ಶಿಪ್ ನೀಡಬಹುದಾದ ಒಬ್ಬ ನಿರ್ದಿಷ್ಟ ಪ್ರಾಧ್ಯಾಪಕನನ್ನು ಹುಡುಕುತ್ತಿದ್ದಾಗ ಆ ವಿದ್ಯಾರ್ಥಿಯು ಬಹುತೇಕ ಇಡೀ ಐ ಕ್ಯಾಂಪಸ್ಗೆ ಕಳುಹಿಸಿದ್ದಾರೆ ನಿರ್ದೇಶಕರೂ ಸೇರಿದಂತೆ ಎಲ್ಲರಿಗು ಕಳುಹಿಸಿದ್ದಾರೆ ಈ ರೀತಿಯ ಗೊಂದಲವನ್ನು ತಪ್ಪಿಸಿ ಈಗ ಆ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ನೆಟಿಕ್ವೆಟ್ ಅನ್ನು ನೋಡೋಣ ಮತ್ತು ನಂತರ ಅನುಸರಿಸಬೇಕಾದ ಇಮೇಲ್ ಶಿಷ್ಟಾಚಾರಗಳು ಯಾವುವು ಎಂದು ನೋಡೋಣ ಈ ಕುತೂಹಲಕಾರಿ ಉದ್ಧರಣವನ್ನು ನೋಡಿ ನಿಜವಾದ ಅಪಾಯವೆಂದರೆ ಕಂಪ್ಯೂಟರ್ಗಳು ಮನುಷ್ಯರಂತೆ ಯೋಚಿಸಲು ಪ್ರಾರಂಭಿಸುವುದಿಲ್ಲ ಆದರೆ ಮನುಷ್ಯರು ಕಂಪ್ಯೂಟರ್ಗಳಂತೆ ಯೋಚಿಸಲು ಪ್ರಾರಂಭಿಸುತ್ತಾರೆ ವಾಸ್ತವವಾಗಿ ಈಗಾಗಲೇ ಅವರು ಕಂಪ್ಯೂಟರ್ಗಳಂತೆ ಯೋಚಿಸುವುದಷ್ಟೇ ಅಲ್ಲ ಅವರು ಕಂಪ್ಯೂಟರ್ಗಳಂತೆ ವರ್ತಿಸುತ್ತಿದ್ದಾರೆ ಎಂಬುದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯ ಪರಿಕಲ್ಪನೆಯಾಗಿದೆ ಅಂತರ್ಜಾಲವನ್ನು ಬಳಸಿಕೊಂಡು ಸಂವಹನದಲ್ಲಿ ತೊಡಗಿರುವಾಗ ನಮಗೆ ನೆಟಿಕ್ವೆಟ್ ಅಗತ್ಯವಿದೆ ನೆಟಿಕ್ವೆಟ್ ಎಂದರೇನು ಇದು ಎರಡು ಪದಗಳ ಒಂದು ಸಂಯೋಜನೆಯ ಪದವಾಗಿದೆ ಮತ್ತು ಆ ಎರಡು ಪದಗಳು ಯಾವುವು ಒಂದು ಇಂಟರ್ನೆಟ್ ಇನ್ನೊಂದು ನೆಟ್ವರ್ಕ್ ಇಂಟರ್ನೆಟ್ ನೆಟ್ವರ್ಕ್ ನೀವು ನೆಟ್ ಮತ್ತು ಶಿಷ್ಟಾಚಾರವನ್ನು ಹೊಂದಿದ್ದೀರಿ ನಂತರ ನೀವು ನೆಟಿಕ್ವೆಟ್ ಎಂಬ ಪದವನ್ನು ಹೊಂದಿದ್ದೀರಿ ಈಗ ಇಂಟರ್ನೆಟ್ ನೆಟ್ವರ್ಕ್ ಶಿಷ್ಟಾಚಾರ ಎಂದರೇನು ಎಂದು ಅರ್ಥವಾಗಿದೆಯೇ ಶಿಷ್ಟಾಚಾರವು ಒಂದು ವ್ಯಾಪಕವಾದ ಪದವಾಗಿದೆ ಇದು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸ್ವೀಕಾರಾರ್ಹ ನಡವಳಿಕೆಯನ್ನು ನಿಯಂತ್ರಿಸುವ ನಿಯಮಗಳಿಗೆ ಆಡಳಿತಾತ್ಮಕ ಪದವಾಗಿದೆ ಸರಳವಾಗಿ ಹೇಳುವುದಾದರೆ ನೀವು ಕೆಲವು ರೀತಿಯ ಸಾಮಾಜಿಕ ನಡವಳಿಕೆಯಲ್ಲಿ ತೊಡಗಿರುವಾಗ ನೀವು ಅನುಸರಿಸಬೇಕಾದ ಉತ್ತಮ ನಡವಳಿಕೆಯ ಬಗ್ಗೆ ಇದಾಗಿದೆ ಈಗ ಈ ಶಿಷ್ಟಾಚಾರವನ್ನು ನೆಟ್ ನೊಂದಿಗೆ ಸಂಯೋಜಿಸಿದರೆ ನೆಟಿಕ್ವೆಟ್ ಏನು ಸೂಚಿಸುತ್ತದೆ ಇದು ಸಂವಹನ ಉದ್ದೇಶಗಳಿಗಾಗಿ ಅಂತರ್ಜಾಲ ಅಥವಾ ಸೈಬರ್ ಜಾಗವನ್ನು ಬಳಸುವುದಕ್ಕಾಗಿ ಸರಿಯಾದ ಸಭ್ಯ ಸ್ವೀಕಾರಾರ್ಹ ಸಾಮಾಜಿಕ ಅಧಿಕೃತ ವೃತ್ತಿಪರ ಮಾನದಂಡಗಳು ನಡವಳಿಕೆಗಳು ಅಥವಾ ನಿರೀಕ್ಷಿತ ಶಿಷ್ಟಾಚಾರವನ್ನು ಸೂಚಿಸುತ್ತದೆ ನೆಟಿಕ್ವೆಟ್ ಸರಳವಾಗಿ ಅಂತರ್ಜಾಲದಲ್ಲಿ ನಿಮ್ಮ ಕೋಡ್ ಅಥವಾ ನಡವಳಿಕೆಯ ಬಗ್ಗೆ ಆಗಿದೆ ಅಂತರ್ಜಾಲದಲ್ಲಿ ಯಾರೊಂದಿಗಾದರೂ ಸಂವಹನ ನಡೆಸುವಾಗ ನೀವು ಯಾವ ರೀತಿಯ ನಿಯಮಗಳನ್ನು ಪಾಲಿಸಬೇಕು ಇದು ನೆಟಿಕ್ವೆಟ್ ಆಗಿದೆ ಇದನ್ನು ಏಕೆ ತಿಳಿದುಕೊಳ್ಳಬೇಕು ನೆಟಿಕ್ವೆಟ್ ಏಕೆ ಈ ಬಗ್ಗೆ ನನಗೆ ಅರಿವಿಲ್ಲವೇ ಈಗ ನೀವು ಅಂತರ್ಜಾಲವು ಹೇಗೆ ವಿಕಸನಗೊಂಡಿದೆ ಎಂಬುದನ್ನು ನೋಡಿದರೆ ಅದು ನಿಮಗೆ ಉತ್ತರವನ್ನು ನೀಡುತ್ತದೆ ವಾಸ್ತವವಾಗಿ ಅಂತರ್ಜಾಲವು ಜಗತ್ತನ್ನು ನಿಜವಾಗಿಯೂ ಜಾಗತಿಕ ಹಳ್ಳಿಯಾಗಿ ಸಂಕುಚಿತಗೊಳಿಸಿದೆ ಆದ್ದರಿಂದ ಇಡೀ ಜಗತ್ತು ಚಿಕ್ಕದಾಗಿದೆ ಏಕೆಂದರೆ ಸಂಪರ್ಕವನ್ನು ನಾವು ತ್ವರಿತವಾಗಿ ತ್ವರಿತವಾಗಿ ಮಾಡಬಹುದು ಮತ್ತು ಇದು ಅದನ್ನು ಹಳ್ಳಿಯಂತೆ ಮಾಡಿದೆ ಆದರೆ ಸಂವಹನವು ಹೆಚ್ಚು ಸಂಕೀರ್ಣವಾದ ಪ್ರಕ್ರಿಯೆಯಾಗಿದೆ ಎಂಬುದನ್ನು ನೀವು ಅರಿತುಕೊಳ್ಳುತ್ತೀರಿ ಸಂವಹನದಿಂದಾಗಿ ಪ್ರಪಂಚವು ಗಾತ್ರದಲ್ಲಿ ಕುಗ್ಗಿದೆ ಆದರೆ ಮಾನವ ಸಂವಹನದ ಸಂಕೀರ್ಣತೆ ಹೆಚ್ಚುತ್ತಿದೆ ನೀವು ಸಾಮಾಜಿಕ ಗುಂಪಿನ ಅಂತರ್ವ್ಯಕ್ತೀಯ ಮಟ್ಟದಲ್ಲಿ ಜನರೊಂದಿಗೆ ಸಂವಹನ ನಡೆಸುವಾಗ ಒಳಗೊಂಡಿರುವ ಸಂವಹನ ಸಂಕೀರ್ಣತೆಗಳು ಕಡಿಮೆಯಾಗುತ್ತಿಲ್ಲ ಈಗ ವಿವಿಧ ಚಾನೆಲ್ಗಳಲ್ಲಿ ಮಾಹಿತಿಯ ಹರಿವು ಮತ್ತು ವಿನಿಮಯದ ಹೊರತಾಗಿಯೂ ಈಗ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಜನರೊಂದಿಗೆ ಚರ್ಚಿಸಲು ಫೇಸ್ಬುಕ್ ಮತ್ತು ನಂತರ ಮೇಲಿಂಗ್ ಪಟ್ಟಿಗಳನ್ನು ಹೊಂದಲು ನಮಗೆ ಅನೇಕ ಚಾನೆಲ್ಗಳಿವೆ ನಾವು ಗುಂಪಿನಲ್ಲಿ ಸೇರಬಹುದು ಮತ್ತು ನಂತರ ಮೇಲ್ಗಳು ಬ್ಲಾಗ್ಗಳನ್ನು ಪಡೆಯಬಹುದು ನೀವು ನಿಮ್ಮ ಅಭಿವ್ಯಕ್ತಿ ಅಭಿಪ್ರಾಯವನ್ನು ಮುಕ್ತವಾಗಿ ಬರೆಯಬಹುದು ಆದರೆ ಸಂವಹನವು ಈ ಎಲ್ಲಾ ರೂಪಗಳಲ್ಲಿ ಪರಿಣಾಮಕಾರಿ ರೀತಿಯಲ್ಲಿ ನಡೆಯುತ್ತಿದೆಯೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆ ಇನ್ನೂ ಉಳಿದಿದೆ ಮತ್ತು ನಿಸ್ಸಂಶಯವಾಗಿ ಅದು ಬಯಸಿದಷ್ಟು ಪರಿಣಾಮಕಾರಿಯಾಗಿಲ್ಲ ಅದಕ್ಕಾಗಿಯೇ ನಾವು ನೆಟಿಕ್ವೆಟ್ ಹೊಂದಿರಬೇಕು ಇದಲ್ಲದೆ ಅಂತರ್ಜಾಲವು ವಾಸ್ತವವಾಗಿ ಮಾನವ ಮನಸ್ಸಿನ ದೃಷ್ಟಿಯನ್ನು ವಿಸ್ತರಿಸುತ್ತದೆ ಆದರೆ ಸ್ವಾಭಾವಿಕವಾಗಿ ಮಾನವ ಭಾವನೆಯ ಮೌಲ್ಯಗಳನ್ನು ಸಂಕುಚಿತಗೊಳಿಸಿದೆ ಜನರು ಭಾವನಾತ್ಮಕವಾಗಿ ಅಂಗವಿಕಲರಾಗಿದ್ದಾರೆ ಅವರ ಭಾವನಾತ್ಮಕ ಕೌಶಲ್ಯಗಳನ್ನು ಬಳಸಿಕೊಂಡು ಬಲವಾಗಿ ಕಾರ್ಯನಿರ್ವಹಿಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿಯೇ ನಮಗೆ ಮೃದು ಕೌಶಲ್ಯಗಳಿವೆ ಆದರೆ ಮತ್ತೊಂದೆಡೆ ಅಂತರ್ಜಾಲದಿಂದಾಗಿ ಜನರು ತಮ್ಮ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಜಾಲಬಂಧವನ್ನು ಸೂಕ್ತವಾಗಿ ಬಳಸಲು ಸಾಧ್ಯವಾಗದ ಕಾರಣ ಏನು ನಡೆಯುತ್ತಿದೆ ಎಂದರೆ ದ್ವೇಷದ ಮೇಲ್ಗಳು ಗೌಪ್ಯತೆ ನೀತಿಗಳನ್ನು ಉಲ್ಲಂಘಿಸುವ ಸೈಟ್ಗಳು ಇಮೇಲ್ ಗುರುತುಗಳ ಹ್ಯಾಕಿಂಗ್ ಹೆಚ್ಚಾಗುತ್ತಿದೆ ಇಂದು ನಾವು ಗುರುತಿನ ಕಳ್ಳತನ ಹ್ಯಾಕಿಂಗ್ ಇಮೇಲ್ ಫೇಸ್ಬುಕ್ ಪಾಸ್ವರ್ಡ್ ಅನ್ನು ಒಳಗೊಂಡ ಸೈಬರ್ ಅಪರಾಧಗಳ ಮತ್ತು ಯಾರಾದರೂ ನಿಮ್ಮ ವಿವಿಧ ರೀತಿಯ ಚಿತ್ರಗಳನ್ನು ಹಾಕುತ್ತಾರೆ ಎಂಬುದರ ಬಗ್ಗೆ ಕೇಳುತ್ತೇವೆ ಈ ಎಲ್ಲಾ ಸಂಗತಿಗಳು ಮಾನವನ ಭಾವನಾತ್ಮಕವು ಸಂಕುಚಿತಗೊಳ್ಳುತ್ತಿರುವ ಕಾರಣದಿಂದಾಗಿ ಸಂಭವಿಸುತ್ತಿವೆ ಆದರೆ ಮನಸ್ಸು ದೊಡ್ಡದಾಗುತ್ತಿದೆ ಜನರು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಮತ್ತು ಆಕಸ್ಮಿಕವಾಗಿ ಕ್ಲಿಕ್ ಮಾಡುವುದರಿಂದ ವರ್ಷಗಳ ಕಾಲ ನಿರ್ಮಿಸಲಾದ ಅಮೂಲ್ಯ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೆ ಅವರು ಸಂದೇಶವನ್ನು ಕಳುಹಿಸುವ ಮೊದಲು ಯೋಚಿಸುವುದಿಲ್ಲ ಆಕಸ್ಮಿಕವಾಗಿ ಕ್ಲಿಕ್ ಮಾಡುತ್ತಾರೆ ಮತ್ತು ನಂತರ ಅಮೂಲ್ಯವಾದ ಸಂಬಂಧಗಳನ್ನು ಅಥವಾ ಕಂಪನಿಯ ಜೊತೆಗಿನ ಸದ್ಭಾವನೆಯನ್ನು ಕಳೆದುಕೊಳ್ಳುತ್ತಾರೆ ಈಗ ನೆಟಿಕ್ವೆಟ್ ಏಕೆ ಇಮೇಲ್ಗಳನ್ನು ಕಳುಹಿಸುವುದು ಸೈಬರ್ ಸಂವಹನದ ಹೆಚ್ಚು ಬಳಸಿದ ಮತ್ತು ದುರುಪಯೋಗಪಡಿಸಿಕೊಂಡ ರೂಪವಾಗಿದೆ ಹಿಂದೆ ನೀವು ಪತ್ರಗಳನ್ನು ರಚಿಸುವ ವಿಧಾನವನ್ನು ನೋಡಿದರೆ ವಿಶೇಷವಾಗಿ ಕಾರ್ಪೊರೇಟ್ ಕಚೇರಿಗಳಲ್ಲಿ ಕಂಪನಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಜನರಿಗೆ ತರಬೇತಿ ನೀಡಲಾಗುತ್ತಿತ್ತು ಸ್ಟೆನೋಸ್ ಕ್ಲರ್ಕ್ಸ್ ಕಚೇರಿ ಸಹಾಯಕರು ಪಿ ಎ ಗಳು ಅವರೆಲ್ಲರಿಗೂ ಒಬ್ಬ ಮಾರ್ಗದರ್ಶಕರಿಂದ ವೃತ್ತಿಪರವಾಗಿ ಅವರಿಗೆ ಸರಿಯಾದ ಸ್ವರೂಪದಲ್ಲಿ ಪತ್ರಗಳನ್ನು ಬರೆಯಲು ತರಬೇತಿ ನೀಡಲಾಗುತ್ತಿತ್ತು ಆದರೆ ನೀವು ಪ್ರಸ್ತುತ ಸನ್ನಿವೇಶವನ್ನು ನೋಡಿದರೆ ಯಾವುದೇ ಇಮೇಲ್ ಕಳುಹಿಸಲು ಯಾವುದೇ ತರಬೇತಿ ಇಲ್ಲ ಮತ್ತು ಪರಿಣಾಮಕಾರಿ ಪತ್ರಗಳನ್ನು ಕಳುಹಿಸುವ ಸೂಕ್ಷ್ಮ ವ್ಯತ್ಯಾಸಗಳನ್ನು ಸಹ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗುತ್ತದೆ ಇಮೇಲ್ಗಳನ್ನು ಕಳುಹಿಸಲು ಯಾರೂ ಯಾವುದೇ ಔಪಚಾರಿಕ ತರಬೇತಿಯನ್ನು ಪಡೆಯುವುದಿಲ್ಲ ಎಂಬ ಅಂಶವು ನೆಟಿಕ್ವೆಟ್ಗೆ ಪ್ರಾಮುಖ್ಯತೆ ನೀಡುತ್ತದೆ ಇಮೇಲ್ಗಳನ್ನು ಯಾವುದೇ ಯೋಜನೆ ಅಥವಾ ಸಿದ್ಧತೆಯಿಲ್ಲದೆ ಬರೆಯಲಾಗುತ್ತದೆ ಮತ್ತು ಪ್ರಸ್ತುತತೆಯ ಬಗ್ಗೆ ಚಿಂತಿಸದೆ ಇದ್ದಕ್ಕಿದ್ದಂತೆ ಕಳುಹಿಸಲಾಗುತ್ತದೆ ವಹಿವಾಟು ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಸಂವಹನದ ಮಾನವೀಯ ಅಂಶವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರೆ ಅದರ ಫಲಿತಾಂಶವೇನು ಇದರ ಫಲಿತಾಂಶವು ಯಾವಾಗಲೂ ತಪ್ಪು ಸಂವಹನವಾಗಿದೆ ಜನರು ಸೈಬರ್ಪೇಸ್ನಲ್ಲಿ ಸಂವಹನದ ಸರಳ ಮಾನದಂಡಗಳನ್ನು ಕಲಿತರೆ ಅರ್ಥಮಾಡಿಕೊಂಡರೆ ಮತ್ತು ಅನುಸರಿಸಿದರೆ ಇದನ್ನು ತಪ್ಪಿಸಬಹುದು ಅದು ಮತ್ತೆ ನಾವು ನೆಟಿಕ್ವೆಟ್ ಹೊಂದಲು ಕಾರಣವಾಗಿದೆ ಈಗ ನಾವು ಕೆಲವು ಮೂಲಭೂತ ನೆಟಿಕ್ವೆಟ್ ಮಾನದಂಡಗಳನ್ನು ನೋಡೋಣ ಈ ಮಾನದಂಡಗಳು ಸಾಮಾನ್ಯವಾಗಿ ನೆಟ್ ನಲ್ಲಿ ಬಳಕೆ ಮಾಡಲ್ಪಡುತ್ತವೆ ಮೊದಲ ಮತ್ತು ಮೂಲಭೂತ ನಿಯಮದೊಂದಿಗೆ ಪ್ರಾರಂಭಿಸೋಣ ಸ್ವೀಕರಿಸುವವರು ಮನುಷ್ಯರು ಎಂಬುದನ್ನು ನೀವು ಮರೆಯಬಾರದು ನಿಮ್ಮ ಇಮೇಲ್ ಅನ್ನು ಪಡೆಯುವ ಅಥವಾ ನಿಮ್ಮ ಸಂದೇಶವನ್ನು ಪಡೆಯುವ ಮತ್ತೊಂದೆಡೆ ಇರುವ ವ್ಯಕ್ತಿಯೂ ಸಹ ನಿಮ್ಮಂತೆಯೇ ಮನುಷ್ಯನೆಂಬುದನ್ನು ನೀವು ಮರೆಯಬಾರದು ನೀವು ಖಾಲಿ ಪರದೆಯ ಮೇಲೆ ಕುಳಿತು ಟೈಪ್ ಮಾಡಿದಾಗ ಏನಾಗುತ್ತದೆ ನೀವು ನಿಜವಾಗಿಯೂ ಯಂತ್ರದೊಂದಿಗೆ ಸಂವಹನ ನಡೆಸುತ್ತಿದ್ದೀರಿ ಎಂಬ ಭಾವನೆಯನ್ನು ಪಡೆಯುತ್ತೀರಿ ಆದರೆ ವಾಸ್ತವವಾಗಿ ನೀವು ಅದನ್ನೂ ಮೀರಿ ನಿಮ್ಮಿಂದ ಈ ಮೇಲ್ ಸಂದೇಶವನ್ನು ಸ್ವೀಕರಿಸಲಿರುವ ಇನ್ನೊಂದು ತುದಿಯಲ್ಲಿ ಕುಳಿತಿರುವ ಇನ್ನೊಬ್ಬ ವ್ಯಕ್ತಿಯನ್ನು ದೃಶ್ಯೀಕರಿಸಬೇಕು ನೀವು ಸಂದೇಶಗಳನ್ನು ಟೈಪ್ ಮಾಡುವಾಗ ನೀವು ಅವರೊಂದಿಗೆ ಅಥವಾ ಅವರೊಂದಿಗೆ ಮುಖಾಮುಖಿಯಾಗಿ ಸಂವಹನ ನಡೆಸುತ್ತಿರುವಂತೆ ನೀವುಸಂದೇಶಗಳನ್ನು ಟೈಪ್ ಮಾಡಬೇಕು ನಿಮಗೆ ನೀವೇ ಪ್ರಾಮಾಣಿಕವಾದ ಪ್ರಶ್ನೆಯನ್ನು ಕೇಳಿಕೊಳ್ಳಿ ನೀವು ಏನೇ ಬರೆದರೂ ಅದು ನೀವು ಬರೆಯುತ್ತಿರುವ ದ್ವೇಷದ ಮೇಲ್ ಎಂದು ಹೇಳೋಣ ನೀವು ಯಾರೊಬ್ಬರ ಮೇಲೆ ಕೋಪಗೊಂಡಿದ್ದೀರಿ ಮತ್ತು ನೀವು ಎಲ್ಲವನ್ನೂ ಬರೆದಿದ್ದೀರಿ ಆ ವ್ಯಕ್ತಿಯು ನಿಮ್ಮ ಮುಂದೆ ಕುಳಿತಿದ್ದರೆ ನೀವು ಅದೇ ವಿಷಯವನ್ನು ಹೇಳುತ್ತೀರಾ 100 ಪ್ರತಿಶತ ನೀವು ಅದೇ ವಿಷಯವನ್ನು ಹೇಳುವುದಿಲ್ಲ ನೀವು ಅದನ್ನು ಬೇರೆ ರೀತಿಯಲ್ಲಿ ಹೇಳುತ್ತೀರಿ ಮತ್ತು ನೀವು ಆ ವ್ಯಕ್ತಿಯನ್ನು ನೋಡಿದಾಗ ಸಹ ಉದಾಹರಣೆಗೆ ನೀವು ಆ ವ್ಯಕ್ತಿಯನ್ನು ಕೂಗುತ್ತೀರಿ ಮತ್ತು ನಂತರ ಇನ್ನೊಬ್ಬ ವ್ಯಕ್ತಿಯು ಅವಳು ಹುಡುಗಿ ಎಂದು ಹೇಳೋಣ ಮತ್ತು ಅವಳು ಮುಗ್ಧಳಾಗಿರುವುದರಿಂದ ಅಳಲು ಪ್ರಾರಂಭಿಸುತ್ತಾಳೆ ಮತ್ತು ನಂತರ ನೀವು ಆರೋಪಿಸುತ್ತಿದ್ದೀರಿ ಎಂದು ಅವಳು ಭಾವಿಸುತ್ತಾಳೆ ಇನ್ನೊಬ್ಬ ವ್ಯಕ್ತಿಯು ಅಳುತ್ತಿರುವುದನ್ನು ನೀವು ನೋಡಿದ ಕ್ಷಣ ನೀವು ಅತಿಯಾಗಿ ಪ್ರತಿಕ್ರಿಯಿಸುತ್ತಿದ್ದೀರಿ ಎಂದು ನಿಮಗೆ ಅರಿವಾಗುತ್ತದೆ ಮತ್ತು ನಂತರ ನೀವು ನಿಲ್ಲಿಸುತ್ತೀರಿ ಆದರೆ ಇಮೇಲ್ನಲ್ಲಿ ನೀವು ಪ್ರತಿಕ್ರಿಯೆಯನ್ನು ತಕ್ಷಣವೇ ಮೌಲ್ಯಮಾಪನ ಮಾಡಲು ಸಾಧ್ಯವಾಗುವುದಿಲ್ಲ ಆ ವ್ಯಕ್ತಿಯು ಮತ್ತೊಂದು ಮೇಲ್ ಅಥವಾ ಫೋನ್ ಕರೆ ಮೂಲಕ ಹೇಗೆ ಪ್ರತಿಕ್ರಿಯಿಸುತ್ತಾನೆಂದು ನಿಮಗೆ ತಿಳಿಯುತ್ತದೆ ನೀವು ಪರಾನುಭೂತಿ ಹೊಂದಿರುವುದು ಮುಖ್ಯವಾಗಿದೆ ನೀವು ಮೇಲ್ ಕಳುಹಿಸುವ ಮೊದಲು ಇತರ ವ್ಯಕ್ತಿಯ ಭಾವನೆ ಅನುಭವಿಸಬೇಕು ನೀವು ಮಾನವೀಯ ಅಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡಾಗ ಸ್ವೀಕರಿಸುವವರ ಭಾವನೆಗಳಿಗೆ ನೋವುಂಟುಮಾಡುವ ಕಟುವಾದ ಸಂದೇಶಗಳನ್ನು ನೀವು ಕಳುಹಿಸುವುದಿಲ್ಲ ಈ ಸ್ಪರ್ಶಕ್ಕೆ ವೈಯಕ್ತಿಕ ಮನವಿಯನ್ನು ನೀಡಲು ಪ್ರಯತ್ನಿಸಿ ಅದು ಔಪಚಾರಿಕ ಪತ್ರವಾಗಿದ್ದರೂ ಸಹ ನಿಮ್ಮ ಇಮೇಲ್ನಿಂದ ಉತ್ಸಾಹವು ಹೊರಹೊಮ್ಮುತ್ತಿದೆ ಎಂದು ಅವರು ಭಾವಿಸಬೇಕು ನೀವು ಅದನ್ನು ಹೇಗೆ ಮಾಡಬಹುದು ಪದಗಳ ಅತ್ಯಂತ ಸೂಕ್ತವಾದ ಬಳಕೆಯ ಮೂಲಕ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ನೀವು ನಿಜವಾಗಿಯೂ ಗಂಭೀರವಾಗಿಲ್ಲ ಎಂದು ಸೂಚಿಸಲು ಸ್ಮೈಲಿಗಳು ಮತ್ತು ಎಮೋಟಿಕಾನ್ಗಳನ್ನು ಸಹ ಸ್ವೀಕರಿಸುತ್ತವೆ ನೀವು ಕೇವಲ ತಮಾಷೆ ಮಾಡುತ್ತಿದ್ದೀರಿ ಅಥವಾ ನೀವು ಲಘು ಹೃದಯದವರಾಗಿದ್ದೀರಿ ನಿಮಗೆ ತಿಳಿದಿರುವಂತೆ ನೀವು ಕೊಲೊನ್ ಮಾಡಿ ಮತ್ತು ನಂತರ ಡ್ಯಾಶ್ ಮಾಡಿ ಮತ್ತು ನಂತರ ಒಂದು ಕ್ಲೋಸಿಂಗ್ ಬ್ರಾಕೆಟ್ ಅನ್ನು ಹಾಕಿ ನಂತರ ಎಂಟರ್ ಒತ್ತಿರಿ ಅದು ಸ್ಮೈಲಿ ಅನ್ನು ರಚಿಸುತ್ತದೆ ನಂತರ ಇತ್ತೀಚಿನ ದಿನಗಳಲ್ಲಿ ನೀವು ಇಮೇಲ್ಗಳನ್ನು ಕಳುಹಿಸುವಾಗ ಸಾಕಷ್ಟು ಸ್ಮೈಲಿಗಳನ್ನು ಸೇರಿಸಬಹುದು ಅದು ವಾಸ್ತವವಾಗಿ ನೀವು ವೈಯಕ್ತಿಕ ಸ್ಪರ್ಶವನ್ನು ನೀಡುತ್ತಿದ್ದೀರಿ ಎಂಬ ಭಾವನೆಯನ್ನು ನೀಡುತ್ತದೆ ನೀವು ಇನ್ನೊಬ್ಬ ವ್ಯಕ್ತಿಗೆ ನೀವು ಕೋಪಗೊಂಡಿಲ್ಲ ಎಂದು ಸೂಚಿಸುತ್ತಿದ್ದೀರಿ ನೀವು ಸಂವಹನದ ಬಗ್ಗೆ ಸಂತೋಷವಾಗಿದ್ದೀರಿ ಆದರೆ ಇನ್ನೊಬ್ಬ ವ್ಯಕ್ತಿ ನಿಮಗೆ ಸಂವಹನ ಮಾಡಿದ ರೀತಿಯಲ್ಲಿ ನೀವು ಕೆಲವು ಮಿತಿಗಳನ್ನು ಸೂಚಿಸುತ್ತಿದ್ದೀರಿ ಅದು ವ್ಯಕ್ತಿಯನ್ನು ತಿರಸ್ಕರಿಸುವುದಲ್ಲ ಆದರೆ ನಿಮಗೆ ಏನನ್ನಾದರೂ ಮಾಡಿದ ರೀತಿಯನ್ನು ತಿರಸ್ಕರಿಸುವುದಾಗಿದೆ ನಿಮ್ಮ ಸಂದೇಶವನ್ನು ಸರಿಯಾದ ಧ್ವನಿಯಲ್ಲಿ ಮತ್ತು ಮನೋಭಾವದಿಂದ ಸಂವಹನ ಮಾಡಲು ನೀವು ಎಷ್ಟು ಕಾಳಜಿ ವಹಿಸುತ್ತೀರಿ ಎಂಬುದನ್ನು ತಿಳಿಸುತ್ತವೆ ಇತರರನ್ನು ಪರಿಗಣಿಸುವುದು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ನೆಟಿಕ್ವೆಟ್ ತತ್ವವಾಗಿದೆ ನಿಮಗೆ ಇತರರ ಬಗ್ಗೆ ಗಮನವಿಲ್ಲದಿದ್ದರೆ ಇಮೇಲ್ ಕಳುಹಿಸಬೇಡಿ ಮತ್ತು ಹೋಗಿ ಆ ವ್ಯಕ್ತಿಯನ್ನು ಭೇಟಿ ಮಾಡಿ ಅಥವಾ ಕನಿಷ್ಠ ಫೋನ್ನಲ್ಲಿ ಮಾತನಾಡಲು ಪ್ರಯತ್ನಿಸಿ ಇಮೇಲ್ ಬಾಂಬ್ಗಳಂತೆ ಕಾರ್ಯನಿರ್ವಹಿಸಬಹುದು ಮತ್ತು ಅದು ಸಂಬಂಧವನ್ನು ಸಂಪೂರ್ಣವಾಗಿ ನಾಶಪಡಿಸಬಹುದು ಮುಂದಿನದು ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಲಿಖಿತ ಪದಗಳು ಶಾಶ್ವತವಾಗಿ ಸಂಗ್ರಹಗೊಳ್ಳುತ್ತವೆ ಒಮ್ಮೆ ನೀವು ಅದನ್ನು ಟೈಪ್ ಮಾಡಿ ಕಳುಹಿಸಿದ ನಂತರ ಕಂಪ್ಯೂಟರ್ ಅದನ್ನು ಸಂಗ್ರಹಿಸುತ್ತಿದೆ ಎಂದು ಹೇಳುತ್ತಾರೆ ಪದಗಳನ್ನು ಶಾಶ್ವತವಾಗಿ ಸಂಗ್ರಹಿಸಲಾಗುತ್ತದೆ ಇದರ ಅರ್ಥವೇನು ಈ ಪದಗಳನ್ನು ಶಾಶ್ವತವಾಗಿ ಸಂಗ್ರಹಿಸಬಹುದಾದ್ದರಿಂದ ಸಂವಹನಕ್ಕಾಗಿ ಸರಿಯಾದ ಪದಗಳನ್ನು ಆಯ್ಕೆ ಮಾಡುವಲ್ಲಿ ಬಹಳ ಜಾಗರೂಕರಾಗಿರಬೇಕು ತಪ್ಪು ಪದಗಳನ್ನು ಅಸಭ್ಯ ಪದಗಳನ್ನು ಆಯ್ಕೆ ಮಾಡಿ ನೀವು ತುಂಬಾ ಒರಟಾಗಿ ಎಂಬ ಭಾವನೆಯನ್ನು ಸೃಷ್ಟಿಸಿದರೆ ಅದು ಇನ್ನೊಂದು ಬದಿಯ ಸಂಬಂಧವನ್ನು ಸಂಪೂರ್ಣವಾಗಿ ನಾಶಪಡಿಸಬಹುದು ಹೆಚ್ಚಿನ ಸಮಯಗಳಲ್ಲಿ ಆಕಸ್ಮಿಕವಾಗಿ ಕಳುಹಿಸಲಾಗುವ ಇಮೇಲ್ಗಳು ತುಂಬಾ ದುರುದ್ದೇಶದಿಂದ ಹಿಂತಿರುಗಬಹುದು ಕಳುಹಿಸಿದ ವ್ಯಕ್ತಿಯು ನಿಜವಾಗಿಯೂ ಇತರ ವ್ಯಕ್ತಿಯನ್ನು ನೋಯಿಸುವ ಉದ್ದೇಶವನ್ನು ಹೊಂದಿರಲಿಲ್ಲ ಆದರೆ ಪದಗಳ ತಪ್ಪು ಬಳಕೆಯನ್ನು ಮಾಡಿದ್ದರು ಈ ರೀತಿ ಕಳುಹಿಸಿದರೆ ನಿಮ್ಮ ಜೀವನದುದ್ದಕ್ಕೂ ವಿಷಾದಿಸುತ್ತೀರಿ ಕಳುಹಿಸುವ ಮೊದಲು ನೀವು ಕಳುಹಿಸುವ ಯಾವುದನ್ನಾದರೂ ಶಾಶ್ವತವಾಗಿ ರೆಕಾರ್ಡ್ ಮಾಡಬಹುದು ಮತ್ತು ಈ ಕಾರಣದಿಂದಾಗಿ ನೀವು ಲಿಖಿತ ಪದಗಳಲ್ಲಿ ಮತ್ತು ವಿಶೇಷವಾಗಿ ಇಮೇಲ್ ಮೂಲಕ ಕಳುಹಿಸುವಾಗ ಬಹಳ ಜಾಗರೂಕರಾಗಿರಬೇಕು ಮುಂದಿನ ನೆಟಿಕ್ವೆಟ್ ಮಾನದಂಡವೆಂದರೆ ವ್ಯಂಗ್ಯ ವಿಪರ್ಯಾಸವೆಂದರೆ ಅದು ವಿರುದ್ಧವಾಗಿ ತೋರುತ್ತದೆ ಆದರೆ ಇದು ನಿಜ ಸ್ವೀಕರಿಸುವವರು ಕಳುಹಿಸಿದ ಇಮೇಲ್ ಅನ್ನು ನಿಯಂತ್ರಿಸುತ್ತಾರೆ ಇದರ ಅರ್ಥವೇನು ಸಾಮಾನ್ಯವಾಗಿ ನಿಮ್ಮ ಇಮೇಲ್ಗಳ ಮೇಲೆ ನಿಮಗೆ ನಿಯಂತ್ರಣವಿದೆ ಎಂದು ನೀವು ಭಾವಿಸುತ್ತೀರಿ ಆದರೆ ವಾಸ್ತವವೆಂದರೆ ಅದನ್ನು ಕಳುಹಿಸಿದ ನಂತರ ಅದನ್ನು ನಿಯಂತ್ರಿಸುವವರು ಸ್ವೀಕರಿಸುವವರು ಒಮ್ಮೆ ನೀವು ಕಳುಹಿಸುವ ಗುಂಡಿಯನ್ನು ಒತ್ತಿದ ನಂತರ ನಿಮ್ಮ ಇಮೇಲ್ಗಳ ಮೇಲೆ ನಿಮಗೆ ಯಾವುದೇ ನಿಯಂತ್ರಣವಿರುವುದಿಲ್ಲ ಸ್ವೀಕರಿಸುವವರು ಏನು ಮಾಡುತ್ತಾರೆ ನೀವು ಮೇಲ್ ಅನ್ನು ತಕ್ಷಣವೇ ಅಳಿಸಬೇಕೆಂದು ವಿನಂತಿಸಿದ್ದರೂ ಸಹ ಭವಿಷ್ಯದ ಬಳಕೆಗಾಗಿ ಮೇಲ್ ಅನ್ನು ಅಳಿಸಬೇಕೇ ಅಥವಾ ಸಂಗ್ರಹಿಸಬೇಕೇ ಎಂದು ರಿಸೀವರ್ ನಿರ್ಧರಿಸುತ್ತಾನೆ ನೀವು ಇಮೇಲ್ ಮೂಲಕ ಈ ವ್ಯಕ್ತಿಗೆ ಇನ್ನೊಬ್ಬ ಸಹೋದ್ಯೋಗಿಯ ಬಗ್ಗೆ ಕೆಟ್ಟದ್ದನ್ನು ಹೇಳಿರಬಹುದು ಅಥವಾ ನೀವು ಇಮೇಲ್ನಲ್ಲಿ ನಿಮ್ಮ ಬಾಸ್ನ ಬಗ್ಗೆ ಕೆಲವು ಹಾಸ್ಯಗಳನ್ನು ಕಳುಹಿಸಿದ್ದೀರಿ ಅಥವಾ ನೀವು ಇಮೇಲ್ನಲ್ಲಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಕೆಲವು ವೈಯಕ್ತಿಕ ನಿಕಟ ವಿಷಯವನ್ನು ಹಂಚಿಕೊಂಡಿದ್ದೀರಿ ಮತ್ತು ನೀವು ಅದನ್ನು ಅಳಿಸಲು ಇತರ ವ್ಯಕ್ತಿಯನ್ನು ವಿನಂತಿಸಿದ್ದೀರಿ ನೀವು ವಿನಂತಿಸಿದ ನಂತರವೂ ಅದನ್ನು ಅಳಿಸಬೇಕೆ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸುವುದು ಸಂಪೂರ್ಣವಾಗಿ ಇತರ ವ್ಯಕ್ತಿಯ ಕೈಯಲ್ಲಿದೆ ನಿಮಗೆ ಯಾವುದೇ ನಿಯಂತ್ರಣವಿಲ್ಲ ಈಗ ಅತ್ಯಂತ ಕೆಟ್ಟ ಸನ್ನಿವೇಶವೆಂದರೆ ರಿಸೀವರ್ ಸಹ ನಿಮ್ಮ ವಿರುದ್ಧ ಅದನ್ನು ಬಳಸಬಹುದು ಅದನ್ನು ಇತರರಿಗೆ ಕಳುಹಿಸಬಹುದು ಅದನ್ನು ಸಾರ್ವಜನಿಕ ನೋಟಿಸ್ ಬೋರ್ಡ್ಗಳಲ್ಲಿ ಪೋಸ್ಟ್ ಮಾಡಿ ಮತ್ತು ನಿಮ್ಮನ್ನು ನಾಚಿಕೆಪಡಿಸಬಹುದು ಈಗ ಕಾರ್ಪೊರೇಟ್ ಕಚೇರಿಗಳಲ್ಲಿ ನಿರ್ವಾಹಕರು ಯಾವಾಗಲೂ ಎಲ್ಲರ ಇಮೇಲ್ಗಳನ್ನು ಪರಿಶೀಲಿಸಬಹುದು ಎಂದು ಕೆಲವರಿಗೆ ತಿಳಿದಿಲ್ಲ ಮಾಸ್ಟರ್ ಪಾಸ್ವರ್ಡ್ ಇದೆ ಮತ್ತು ಅದನ್ನು ಯಾವುದೇ ಸಮಯದಲ್ಲಿ ಯಾರ ಇಮೇಲ್ಗೆ ಇಣುಕಿ ನೋಡಲು ಬಳಸಬಹುದು ಕಾರ್ಪೊರೇಟ್ ಕಚೇರಿಯು ಸಾಮಾನ್ಯವಾಗಿ ವೈಯಕ್ತಿಕ ಇಮೇಲ್ ಐಡಿಗಳನ್ನು ನೀಡುತ್ತದೆ ಆದರೆ ನಂತರ ಅವರಿಗೆ ಮಾಸ್ಟರ್ ಕಂಟ್ರೋಲ್ ಇರುತ್ತದೆ ಒಬ್ಬ ಪುರುಷ ಸಹೋದ್ಯೋಗಿಯು ಅದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಇನ್ನೊಬ್ಬ ಮಹಿಳಾ ಸಹೋದ್ಯೋಗಿಗೆ ತನ್ನ ಅತ್ಯಂತ ನಿಕಟ ಭಾವನೆಗಳನ್ನು ವ್ಯಕ್ತಪಡಿಸುವ ರೀತಿಯ ಇಮೇಲ್ ಪ್ರಸ್ತಾಪವನ್ನು ಕಳುಹಿಸಿದ ಘಟನೆಯೊಂದನ್ನು ನಾನು ಕೇಳಿದೆ ಈಗ ಸಹೋದ್ಯೋಗಿಯು ಸಕಾರಾತ್ಮಕವಾಗಿ ಅಥವಾ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸುವ ಮೊದಲು ನಿರ್ವಾಹಕರು ಇದನ್ನು ನೋಡಿ ವ್ಯವಸ್ಥಾಪಕರಿಗೆ ವರದಿ ಮಾಡಿದರು ಮ್ಯಾನೇಜರ್ ಆ ಪತ್ರದ ಪ್ರಿಂಟ್ ಔಟ್ ತೆಗೆದುಕೊಂಡರು ಮತ್ತು ನಂತರ ಹೋಗಿ ಅದನ್ನು ನೋಟಿಸ್ ಬೋರ್ಡ್ನಲ್ಲಿ ಪ್ರದರ್ಶಿಸಿದರು ತದನಂತರ ಅವರು ದೇಶದಾದ್ಯಂತ ಎಲ್ಲಾ ಕಚೇರಿಗಳಿಗೆ ಪ್ರತಿಗಳನ್ನು ವಿತರಿಸಿದರು ಈಗ ಇದು ಎಷ್ಟು ಮುಜುಗರದ ಸಂಗತಿಯಾಗಿತ್ತು ಎಂದರೆ ಅಂತಿಮವಾಗಿ ಆ ವ್ಯಕ್ತಿಗೆ ಇದು ತುಂಬಾ ನಾಚಿಕೆಗೇಡಿನ ಸಂಗತಿಯಾಗಿತ್ತು ಅವನು ಆ ಕೆಲಸವನ್ನು ತೊರೆಯಬೇಕಾಯಿತು ಅದು ಅವನಿಗೆ ಬಹಳ ಮುಖ್ಯವಾದ ಮತ್ತು ಲಾಭದಾಯಕ ಉದ್ಯೋಗವಾಗಿತ್ತು ಬೇರೆ ಅವಕಾಶವಿರಲಿಲ್ಲ ಏಕೆಂದರೆ ಎಲ್ಲೆಡೆ ಜನರು ಆತನನ್ನು ನೋಡಿ ತಮಾಷೆ ಮಾಡಲು ಪ್ರಾರಂಭಿಸಿದರು ಮತ್ತು ಆತನಿಗೆ ಅವಮಾನವನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ನೀವು ಮುಜುಗರಕ್ಕೊಳಗಾಗಬಹುದು ಮತ್ತು ನೀವು ಕಳುಹಿಸಿದ ಇಮೇಲ್ನ ಕಾರಣದಿಂದಾಗಿ ನೀವು ಸಾರ್ವಜನಿಕವಾಗಿ ನಾಚಿಕೆಪಡಬಹುದು ಜನರು ತಕ್ಷಣವೇ ಪ್ರತಿಕ್ರಿಯಿಸುವುದು ಮಾತ್ರವಲ್ಲ ಅವರು ಅದನ್ನು 10 ವರ್ಷಗಳ ನಂತರ ವರ್ಷಗಳವರೆಗೆ ಸಂಗ್ರಹಿಸಬಹುದು 20 ವರ್ಷಗಳ ನಂತರ ಅವರು ನಿಮಗೆ ಮೇಲ್ ಅನ್ನು ಮರಳಿ ಕಳುಹಿಸಬಹುದು ಮತ್ತು ನೀವು ನಿಮ್ಮ ಅಭಿಪ್ರಾಯವನ್ನು ಬದಲಾಯಿಸಿರಬಹುದು ಮತ್ತು ನಂತರ ನೀವು ನಿಮ್ಮ ಸ್ವಂತ ಅಭಿಪ್ರಾಯವನ್ನು ವಿರೋಧಿಸುತ್ತಿದ್ದೀರಿ ಎಂದು ಅವರು ತೋರಿಸಬಹುದು ನೀವು ಇತರ ಎಲ್ಲರಿಗೂ ಒಂದು ಮಾನದಂಡವನ್ನು ಮಾಡಿದ್ದೀರಿ ಮತ್ತು ನೀವು ಆ ಮಾನದಂಡವನ್ನು ಮತ್ತೆ ಉಲ್ಲಂಘಿಸುತ್ತಿದ್ದೀರಿ ಅವರು ನಿಮ್ಮನ್ನು ಆ ರೀತಿಯಲ್ಲಿ ಮುಜುಗರಕ್ಕೀಡು ಮಾಡಬಹುದು ನೀವು ಅಂತರ್ಜಾಲವನ್ನು ಬಳಸಿಕೊಂಡು ಸಾಮಾಜಿಕವಾಗಿ ಸಂವಹನ ನಡೆಸುತ್ತಿರುವಾಗ ಅಥವಾ ಯಾರೊಂದಿಗಾದರೂ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ಯಾರೊಂದಿಗಾದರೂ ಸಂಪರ್ಕಿಸಲು ಪ್ರಯತ್ನಿಸುವಾಗ ನೈತಿಕವಾಗಿ ಸರಿಯಾಗಿರಬೇಕು ಎಂಬುದು ನೀವು ಸಾಮಾನ್ಯವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಇತರ ಪ್ರಮುಖ ನೆಟಿಕ್ವೆಟ್ ಮಾನದಂಡವಾಗಿದೆ ಇದು ನನ್ನ ಕಂಪ್ಯೂಟರ್ನಂತೆ ನಾನು ಯಾರಿಗಾದರೂ ಕಳುಹಿಸುತ್ತಿರುವ ನನ್ನ ಮೇಲ್ ಮತ್ತು ಒಟ್ಟಾರೆಯಾಗಿ ಹೇಳುವಂತೆ ಪ್ರೀತಿಯಲ್ಲಿ ಎಲ್ಲವೂ ನ್ಯಾಯಯುತವಾಗಿದೆ ಮತ್ತು ಪ್ರೇಮ ಯುದ್ಧ ಮತ್ತು ಸೈಬರ್ ಜಾಗದಲ್ಲಿ ಎಲ್ಲವೂ ನ್ಯಾಯಯುತವಾಗಿರುವುದರಿಂದ ಅನೇಕ ಅಂತರ್ಜಾಲ ಬಳಕೆದಾರರ ಮನಸ್ಥಿತಿಗೆ ಸರಿಹೊಂದುವಂತೆ ಮಾರ್ಪಡಿಸಬಹುದು ನಿಮಗೆ ಬೇಕಾದುದನ್ನು ಮಾಡಲು ಏನೂ ಆಗುವುದಿಲ್ಲ ಮತ್ತು ಅನೇಕ ನೆಟ್ವರ್ಕ್ ಬಳಕೆದಾರರು ಅನೈತಿಕವಾದ ವಸ್ತುಗಳನ್ನು ಪೋಸ್ಟ್ ಮಾಡುವಾಗ ನಂಬುವ ಅನಿಸಿಕೆ ಇದು ನೀವು ಏನೇ ಮಾಡಿದರೂ ಅದನ್ನು ನಿಮ್ಮ ಸಂಬಂಧಿಕರಿಗಾಗಿ ಮಾಡುವುದಿಲ್ಲ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ ಆದರೆ ಇದು ಮೂರನೇ ವ್ಯಕ್ತಿಯಾಗಿದ್ದರೆ ನೀವು ಅದನ್ನು ಮಾಡಲು ಹಿಂಜರಿಯುವುದಿಲ್ಲ ಇದು ನೈತಿಕವಾಗಿ ಸರಿಯಾಗಿಲ್ಲ ಎಂದು ನಿಮಗೆ ತಿಳಿದಿದೆ ಆದರೂ ನೀವು ಅದನ್ನು ಮಾಡುತ್ತೀರಿ ನೀವು ನೈತಿಕವಾಗಿ ಸರಿಯಾಗಿರಬೇಕು ಮತ್ತು ನೀವು ಯಾವುದೇ ಅನೈತಿಕ ಕಾಮೆಂಟ್ಗಳನ್ನು ಪೋಸ್ಟ್ ಮಾಡಬಾರದು ಅಥವಾ ಅಂತರ್ಜಾಲಕ್ಕಾಗಿ ನಿಮ್ಮ ನೈತಿಕ ಮಾನದಂಡಗಳನ್ನು ಕಡಿಮೆ ಮಾಡಿ ಕೊಳ್ಳಬಾರದು ಮತ್ತೆ ನೀವು ಅದೇ ವ್ಯಕ್ತಿಯನ್ನು ಮುಖಾಮುಖಿಯಾಗಿ ಭೇಟಿಯಾದಾಗ ಮತ್ತು ನೀವು ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಂಡಾಗ ಮತ್ತು ಆ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ನೀವು ಕೆಲವು ವಿಷಯಗಳನ್ನು ಹೇಳಲು ಸಾಧ್ಯವಿಲ್ಲ ಮುಖಾ ಮುಖಿಯಾಗಿ ಭೇಟಿಯಾಗುವುದಕ್ಕಿಂತ ನೀವು ಫೋನಿನಲ್ಲಿ ಕೆಲವು ವಿಷಯಗಳನ್ನು ಉತ್ತಮವಾಗಿ ಹೇಳಬಹುದು ಆದರೆ ನೀವು ನಿಮ್ಮ ಶಿಷ್ಟಾಚಾರವನ್ನು ಕಾಪಾಡಿಕೊಳ್ಳುತ್ತೀರಿ ಆದರೆ ಅಂತರ್ಜಾಲದ ವಿಷಯಕ್ಕೆ ಬಂದಾಗ ನಾನು ಈ ವ್ಯಕ್ತಿಗೆ ಏನು ಬೇಕಾದರೂ ಬರೆಯಬಲ್ಲೆ ಎಂದು ನೀವು ಭಾವಿಸುತ್ತೀರಿ ಅದು ನಿಮ್ಮ ಮಾನದಂಡಗಳನ್ನು ಕಡಿಮೆ ಮಾಡುತ್ತಿದೆ ಮತ್ತು ನಂತರ ಯಾರಾದರೂ ಅವನ ಅಥವಾ ಅವಳ ಮೃದು ಕೌಶಲ್ಯ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಬಯಸುತ್ತಾರೆ ಅದು ಸಂಪೂರ್ಣವಾಗಿ ಅನಗತ್ಯವಾಗಿದೆ ಸಾಮಾಜಿಕ ಅಂತರ್ಜಾಲ ನೀತಿಗಳು ನಿಮ್ಮ ನಡವಳಿಕೆಯನ್ನು ನಿಯಂತ್ರಿಸಬೇಕು ನೈತಿಕವಾಗಿ ಯಾವುದು ಒಳ್ಳೆಯದು ಅಥವಾ ಕೆಟ್ಟದು ಎಂದು ನಿಮಗೆ ತಿಳಿದಾಗಲೆಲ್ಲಾ ಒಳ್ಳೆಯದನ್ನು ಆಯ್ಕೆ ಮಾಡಿ ಅನೈತಿಕ ವಿಧಾನಗಳನ್ನು ಆಯ್ಕೆ ಮಾಡದಿರಲು ಇನ್ನೊಂದು ಕಾರಣವೆಂದರೆ ಅದು ನಿಮಗೆ ನಿಜವಾದ ವೃತ್ತಿಪರ ಚಿತ್ರಣವನ್ನು ಪಡೆಯಲು ಅಲ್ಪಾವಧಿಯ ಲಾಭಗಳನ್ನು ನೀಡುತ್ತದೆ ಒಬ್ಬರು ನಿಮ್ಮನ್ನು ಉಳಿಸಿಕೊಳ್ಳುವ ಉನ್ನತ ನೈತಿಕ ಮಾನದಂಡಗಳನ್ನು ಕಾಪಾಡಿಕೊಳ್ಳಬೇಕು ಮತ್ತು ನಂತರ ಅದು ನಿಮಗೆ ದೀರ್ಘಾವಧಿಯ ಲಾಭಗಳನ್ನು ನೀಡುತ್ತದೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಜನಪ್ರಿಯರಾಗುತ್ತೀರಿ ಆದರೆ ಇದ್ದಕ್ಕಿದ್ದಂತೆ ಯಾರಾದರೂ ನೀವು 5 ವರ್ಷಗಳ ಹಿಂದೆ ಪೋಸ್ಟ್ ಮಾಡಿದ ಏನನ್ನಾದರೂ ಹಾಕುತ್ತಾರೆ ಮತ್ತು ಇದು ನೀವು 5 ವರ್ಷಗಳಲ್ಲಿ ಕಠಿಣ ಪರಿಶ್ರಮದ ಮೂಲಕ ಗಳಿಸಿದ ಸಂಪೂರ್ಣ ಖ್ಯಾತಿಯನ್ನು ಮತ್ತು ನಂತರ ನೀವು ಗಳಿಸಿದ ಸಾಕಷ್ಟು ಸದ್ಭಾವನೆಯನ್ನು ಹಾಳುಮಾಡುತ್ತದೆ ಬರೆದದ್ದನ್ನು ನಿಮ್ಮ ವಿರುದ್ಧ ಮರುಬಳಕೆ ಮಾಡಬಹುದು ಒಳ್ಳೆಯ ವಿಷಯಗಳನ್ನು ಮಾತ್ರ ಬರೆಯಿರಿ ನೀವು ಅಂತರ್ಜಾಲದಲ್ಲಿ ಎಲ್ಲಿಯೂ ಮರೆಮಾಚಲು ಸಾಧ್ಯವಿಲ್ಲ ನೀವು ಲಾಗ್ ಇನ್ ಮಾಡಿದ ನಂತರ ನೀವು ಯಾವಾಗಲೂ ಕಣ್ಗಾವಲಿನಲ್ಲಿರುವಂತೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಮತ್ತು ಒಮ್ಮೆ ಸಿಕ್ಕಿಬಿದ್ದರೆ ಅದು ನಿಮ್ಮ ಬಾಲ್ಯದಿಂದಲೂ ವರ್ಷಗಳವರೆಗೆ ಖ್ಯಾತಿಯ ಲಾಭಕ್ಕೆ ಹಾನಿಯನ್ನುಂಟುಮಾಡುತ್ತದೆ ಒಂದು ಸಣ್ಣ ವಿಷಯವನ್ನು ದುರುದ್ದೇಶಪೂರಿತವಾಗಿ ನೋಡುತ್ತಾರೆ ಮತ್ತು ನಂತರ ಜನರು ನಿಮಗೆ ಪ್ರತಿಕ್ರಿಯಿಸುತ್ತಾರೆ ಅವರು ಒಳ್ಳೆಯ ವ್ಯಕ್ತಿಯಲ್ಲ ಎಂಬುದನ್ನು ಅರಿತುಕೊಳ್ಳಿ ನೀವು ಸಾಮಾಜಿಕ ಜಾಲತಾಣವನ್ನು ಬಳಸುವಾಗ ಎಲ್ಲಾ ಸಮಯದಲ್ಲೂ ನೈತಿಕವಾಗಿ ಸರಿಯಾಗಿರಿ ಒಂದು ಅಂತಿಮ ಚಿಂತನೆಯಂತೆ ನಾನು ನಿಮಗಾಗಿ ಒಂದು ಉಲ್ಲೇಖವನ್ನು ಓದಲು ಬಯಸುತ್ತೇನೆ ಮತ್ತು ನೀವು ಅದರ ಕೆಳಗಿರುವ ಸ್ವಯಂ ವಿವರಣಾತ್ಮಕವಾದ ಹಾಸ್ಯವನ್ನು ನೋಡಬೇಕೆಂದು ಬಯಸುತ್ತೇನೆ ಅದು ಪಾಟರ್ ಸ್ಟೀವರ್ಟ್ ಅವರ ನೈತಿಕತೆಯ ಉಲ್ಲೇಖವಾಗಿದೆ ನಿಮಗೆ ಏನು ಮಾಡುವ ಹಕ್ಕಿದೆ ಎಂಬುದರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ನೈತಿಕತೆ ಎಂದು ಅದು ಹೇಳುತ್ತದೆ ನಡುವಿನ ವ್ಯತ್ಯಾಸವೆಂದರೆ ನಿಮ್ಮ ಕಂಪ್ಯೂಟರ್ ಅನ್ನು ಬಳಸುವ ಹಕ್ಕನ್ನು ನೀವು ಹೊಂದಿದ್ದೀರಿ ನಿಮ್ಮ ಡೇಟಾವನ್ನು ಬಳಸುವ ಹಕ್ಕನ್ನು ನೀವು ಹೊಂದಿದ್ದೀರಿ ನಿಮ್ಮ ಅಂತರ್ಜಾಲವನ್ನು ಬಳಸುವ ಹಕ್ಕನ್ನು ನೀವು ಹೊಂದಿದ್ದೀರಿ ನಿಮಗೆ ಇಮೇಲ್ ಕಳುಹಿಸುವ ಹಕ್ಕಿದೆ ಆದರೆ ಸರಿಯಾದದ್ದು ಏನೆಂದರೆ ಕೆಲವು ರೀತಿಯ ಇಮೇಲ್ ಸಂದೇಶಗಳನ್ನು ಅರ್ಹವಲ್ಲದ ಯಾರಿಗಾದರೂ ಕಳುಹಿಸದಿರುವುದು ಕೆಟ್ಟದಾಗಿ ವರ್ತಿಸದಿರುವುದು ಅಥವಾ ಕೆಟ್ಟದಾಗಿ ವರ್ತಿಸದಿರುವುದು ನಿಂದನೀಯ ವಿಷಯಗಳನ್ನು ಕಳುಹಿಸದಿರುವುದು ಅಂತರ್ಜಾಲದಲ್ಲಿ ನನಗೆ ಬೇಕಾದುದನ್ನು ಮಾಡುವುದು ನನ್ನ ಹಕ್ಕು ಎಂದು ನೀವು ಭಾವಿಸಬಹುದಾದರೂ ಏನು ಮಾಡುವುದು ಸರಿ ಎಂದು ನೀವು ಯೋಚಿಸಬೇಕಾಗಿದೆ ಏನು ಮಾಡುವುದು ಸರಿಯೆಂದುನೀವು ಭಾವಿಸುತ್ತೀರೋ ಅದು ನೀವು ಮಾಡಬೇಕಾದ ಹಕ್ಕಲ್ಲದಿರಬಹುದು ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಿ ನಂತರ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ನಿಮ್ಮನ್ನು ನೈತಿಕವಾಗಿ ಸರಿಯಾಗಿರಿಸುತ್ತದೆ ಮತ್ತು ನೀವು ಚಿತ್ರವನ್ನು ನೋಡಿದರೆ ಎಡಭಾಗದಲ್ಲಿ ಒಬ್ಬ ವ್ಯಕ್ತಿಯು ಇತರ ವ್ಯಕ್ತಿಗೆ ಎಲ್ಲಾ ರೀತಿಯ ನಿಂದನೀಯ ವಿಷಯವನ್ನು ಕಳುಹಿಸುತ್ತಿದ್ದಾನೆ ಇದು ವಾಸ್ತವವಾಗಿ ಸ್ವೀಕರಿಸುವ ಬದಿಯಲ್ಲಿರುವ ವ್ಯಕ್ತಿಯು ತನ್ನ ಭಾವನೆಗಳ ಮೇಲಿನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವಂತೆ ಮಾಡುತ್ತದೆ ನೀವು ಸಂವಹನ ನಡೆಸುತ್ತಿರುವಾಗ ಇದು ಸಂಭವಿಸಬಾರದು ಈ ಉಪನ್ಯಾಸವು ಉತ್ತಮ ನೆಟಿಕ್ವೆಟ್ ಬಳಕೆದಾರರಾಗಿ ನಿಮ್ಮ ಇಮೇಜ್ ಸ್ಥಿತಿಯನ್ನು ನಿರ್ಮಿಸುತ್ತದೆ ಮುಂದಿನ ಉಪನ್ಯಾಸದಲ್ಲಿ ಅಂತರ್ಜಾಲವನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸಬಹುದಾದ ವ್ಯಕ್ತಿಯಾಗಿ ನಿಮ್ಮನ್ನು ಮತ್ತೊಮ್ಮೆ ಗೌರವಿಸುವ ನಿರ್ದಿಷ್ಟ ಇಮೇಲ್ ಶಿಷ್ಟಾಚಾರವನ್ನು ನೋಡೋಣ ಈ ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು ಧನ್ಯವಾದಗಳು